ಹಲೋ ಎಲ್ಲರಿಗೂ ನಮಸ್ಕಾರ ಈ ಸರಣಿಯು ನಾವು ವಿಪತ್ತು ಚೇತರಿಕೆ ಮತ್ತು ಉತ್ತಮವಾಗಿ ಮತ್ತೆ ನಿರ್ಮಿಸಿ ಕುರಿತು ಮಾತನಾಡುತ್ತಿದ್ದೇವೆ ಮತ್ತು ನಿಮಗೆ ಸ್ವಾಗತ ಈ ಉಪನ್ಯಾಸದಲ್ಲಿ ನಾವು ವಿಪತ್ತು ದುರ್ಬಲತೆ ಕೆಲವು ಪರಿಕಲ್ಪನೆಗಳ ಕುರಿತು ಮಾತನಾಡುತ್ತೇವೆ ನಾನು ಜಪಾನ್ನ ಕ್ಯೋಟೋ ವಿಶ್ವವಿದ್ಯಾಲಯದ DPRI ವಿಪತ್ತು ತಡೆಗಟ್ಟುವಿಕೆ ಸಂಶೋಧನಾ ಸಂಸ್ಥೆಯ ಸುಭಾಜ್ಯೋತಿ ಸಮದ್ದಾರ್ ನಾವು ಇಲ್ಲಿ ನೋಡೋಣ ಬಹಳ ಸಮಯದವರೆಗೆ ವಿಪತ್ತನ್ನು ಕಲಿಸಲಾಯಿತು ಅದು ಕೇವಲ ಭೌತಿಕ ಘಟನೆ ಎಂದು ಪರಿಗಣಿಸಲಾಗಿದೆ ಈ ಭೌತಿಕ ಘಟನೆ ದೊಡ್ಡದಾಗಿದ್ದರೆ ವಿಪತ್ತು ಕೂಡ ದೊಡ್ಡದಾಗಿರುತ್ತದೆ ಈ ಭೌತಿಕ ಘಟನೆ ಚಿಕ್ಕದಾಗಿದ್ದರೆ ವಿಪತ್ತು ಕೂಡ ಚಿಕ್ಕದಾಗಿರುತ್ತದೆ ಈ ಭೌತಿಕ ಘಟನೆ ಇಲ್ಲದಿದ್ದರೆ ಯಾರೂ ವಿಪತ್ತನ್ನು ನಿರೀಕ್ಷಿಸುವುದಿಲ್ಲ ಆದ್ದರಿಂದ ಸರಳವಾಗಿ ಭೌತಿಕ ಘಟನೆ ದೊಡ್ಡದಾಗಿದ್ದರೆ ವಿಪತ್ತು ಕೂಡ ದೊಡ್ಡದಾಗಿರುತ್ತದೆ ನೈಸರ್ಗಿಕ ಮತ್ತು ಭೌತಿಕ ಘಟನೆಗಳು ಅಥವಾ ಕಾರ್ಯಗಳಿಂದಾಗಿ ನಾವು ವಿಪತ್ತನ್ನು ಎದುರಿಸುತ್ತಿದ್ದೇವೆ ಆದ್ದರಿಂದ ವಿಪತ್ತು ನಿರ್ವಹಿಸಲು ಎಂಜಿನಿಯರಿಂಗ್ ಅಥವಾ ತಾಂತ್ರಿಕ ಪರಿಹಾರಗಳತ್ತ ಹೆಚ್ಚು ಗಮನ ಹರಿಸಲಾಗಿದೆ ಆದರೆ ಈ ಪರ್ವತದಿಂದ ಈ ತಪ್ಪಲಿನವರೆಗೆ ಬರುವ ಈ ಕಲ್ಲು ಕೂಡ ಏನೂ ಆಗುವುದಿಲ್ಲ ಮತ್ತು ಅದರ ಬಗ್ಗೆ ನಮಗೆ ಚಿಂತೆ ಇಲ್ಲ ಎಂದು ನಮಗೆ ಈಗಾಗಲೇ ತಿಳಿದಿದೆ ಸರಳ ಕಾರಣವೆಂದರೆ ಇದು ಕೇವಲ ಅಪಾಯವಾಗಿದ್ದು ಅದು ಕೆಲವು ಪರಿಣಾಮವನ್ನು ಉಂಟುಮಾಡುವ ಸಾಮರ್ಥ್ಯ ಹೊಂದಿದೆ ಇದು ಕೇವಲ ಭೌತಿಕವಾಗಿದೆ ಈ ಕಲ್ಲು ಕೇವಲ ಭೌತಿಕ ಘಟನೆ ಅಥವಾ ವಿದ್ಯಮಾನವಾಗಿದೆ ಅಥವಾ ಇದು ಕೆಲವು ಮಾನವನ ಚಟುವಟಿಕೆಯೂ ಆಗಿರಬಹುದು ಇದು ಗಾಯ ಜೀವ ನಷ್ಟ ಆಸ್ತಿ ಹಾನಿ ಸಾಮಾಜಿಕ ಮತ್ತು ಆರ್ಥಿಕ ಅಡೆತಡೆಗಳು ಅಥವಾ ಪರಿಸರ ನಾಶದಂತಹ ಕೆಲವು ಪರಿಣಾಮಗಳಿಗೆ ಕಾರಣವಾಗಬಹುದು ಮತ್ತು ಅದು ಅವ್ಯಕ್ತ ಆಗಿದೆ ಇದು ಸಂಭವನೀಯತೆಯ ಮೇಲೆ ಅವಲಂಬಿತವಾಗಿರುತ್ತದೆ ಅದು ಎಲ್ಲಿಂದ ಬರುತ್ತಿದೆ ಎಂಬುದರ ಮೇಲೆ ಅವಲಂಬಿತವಾಗಿರುತ್ತದೆ ಆದ್ದರಿಂದ ಅದು ಅವ್ಯಕ್ತ ಆಗಿರುತ್ತದೆ ಆದ್ದರಿಂದ ಮನುಷ್ಯನಾಗುವವರೆಗೂ ನಾವು ಈ ಭೌತಿಕ ಘಟನೆಯ ವಿದ್ಯಮಾನಗಳ ಬಗ್ಗೆ ಹೆದರುವುದಿಲ್ಲ ಹಿಮಾಲಯದಲ್ಲಿ ನಾವು ಹಿಮಪಾತವನ್ನು ಹೊಂದಿದ್ದರೆ ನಾವು ಹೆದರುವುದಿಲ್ಲ ಎಂದು ಇತರ ಉಪನ್ಯಾಸಗಳಲ್ಲಿ ನಾವು ಈ ಮೊದಲೇ ಚರ್ಚಿಸಿದ್ದೇವೆ ನಾವು ಆಳವಾದ ಸಮುದ್ರದಲ್ಲಿ ಭೂಕಂಪವನ್ನು ಹೊಂದಿದ್ದರೆ ಮುಖ್ಯ ಭೂಭಾಗದಲ್ಲಿ ಸುನಾಮಿ ಬರುವವರೆಗೂ ನಾವು ಹೆದರುವುದಿಲ್ಲ ಆದ್ದರಿಂದ ಈ ಮನುಷ್ಯನು ತಪ್ಪಲಿನ ಕೆಳಭಾಗದಲ್ಲಿ ಕೆಲಸ ಮಾಡದಿದ್ದರೆ ಈ ಕಲ್ಲನ್ನು ವಿಪತ್ತು ಅಥವಾ ಅಪಾಯಕಾರಿ ಎಂದು ಪರಿಗಣಿಸಲಾಗುವುದಿಲ್ಲ ಸರಿ ಆದ್ದರಿಂದ ಮಳೆ ಇದ್ದರೆ ಈ ಮನುಷ್ಯ ಕೆಲಸ ಮಾಡುತ್ತಿದ್ದರೆ ಈ ಕಲ್ಲು ಈ ವ್ಯಕ್ತಿಗೆ ಹೊಡೆಯುವ ಸಾಧ್ಯತೆಯಿದೆ ನಂತರ ನಾವು ಮಾತ್ರ ಕಾಳಜಿ ವಹಿಸುತ್ತೇವೆ ಆದ್ದರಿಂದ ಈ ವ್ಯಕ್ತಿಯು ಆ ರೀತಿಯ ಅಪಾಯಕ್ಕೆ ಒಳಗಾಗುತ್ತಾನೆ ಮತ್ತು ಅದಕ್ಕಾಗಿಯೇ ಆ ನಿರ್ದಿಷ್ಟ ವಿಪತ್ತು ಅಥವಾ ನಿರ್ದಿಷ್ಟ ವಿಪತ್ತು ಅಪಾಯವನ್ನು ಸರಿಯಾಗಿ ನಿರ್ವಹಿಸಲು ನಮಗೆ ಕಾಳಜಿ ಇದೆ ಅವನು ಇಲ್ಲಿ ಇಲ್ಲದಿದ್ದಲ್ಲಿ ಅವನು ಕೆಲಸ ಮಾಡುತ್ತಿಲ್ಲ ಮನುಷ್ಯನಿಲ್ಲ ಕೇವಲ ಅರಣ್ಯವಾಗಿದ್ದರೆ ನಾವು ಅದರ ಬಗ್ಗೆ ಹೆದರುವುದಿಲ್ಲ ನಾವು ಅದನ್ನು ಅಪಾಯಕಾರಿ ಎಂದು ಪರಿಗಣಿಸುವುದಿಲ್ಲ ಇದು ಯಾವುದೇ ಜೀವ ನಷ್ಟ ಅಥವಾ ಮಾನವನ ಮೇಲೆ ಪರಿಣಾಮವನ್ನು ಉಂಟುಮಾಡಲು ಸಾಧ್ಯವಿಲ್ಲ ಅದು ಅಷ್ಟೇ ಸರಳವಾಗಿದೆ ಈಗ ಎಷ್ಟು ಜನರು ಒಡ್ಡಿಕೊಳ್ಳುತ್ತಾರೆ ಎಂಬುದು ಅಲ್ಲ ಆದರೆ ಅವರು ಯಾರು ಅವರ ಗುಣಲಕ್ಷಣಗಳು ಯಾವುವು ಅವರು ಯುವಕರೇ ಅವರು ವಯಸ್ಸಾದವರೇ ಅವರು ಮಗುವೆ ಅವರು ಬಡವರೇ ಅವರು ಶ್ರೀಮಂತರೇ ಎಂಬುದರ ಮೇಲೂ ಅವಲಂಬಿತವಾಗಿರುತ್ತದೆ ಆದ್ದರಿಂದ ನಾವು ವಿಪತ್ತು ಅಪಾಯದ ಬಗ್ಗೆ ಮಾತನಾಡುವಾಗ ಅವರ ಮಾನವ ಗುಣಲಕ್ಷಣಗಳು ಸಹ ಮುಖ್ಯವಾಗಿವೆ ಅವರು ಶ್ರೀಮಂತರಿಗಿಂತ ಬಡವರಾಗಿದ್ದರೆ ಅವರು ಶ್ರೀಮಂತರಿಗಿಂತ ಹೆಚ್ಚು ದುರ್ಬಲರಾಗಿದ್ದಾರೆ ಅವರು ಹಳೆಯ ಹಿರಿಯ ನಾಗರಿಕರಾಗಿದ್ದರೆ ಅವರು ಯುವಕರಿಗಿಂತ ಹೆಚ್ಚು ದುರ್ಬಲರಾಗಿದ್ದಾರೆ ಅವರು ಮಕ್ಕಳಾಗಿದ್ದರೆ ಅವರು ಇತರ ಸಾಮಾನ್ಯ ಜನರಿಗಿಂತಲೂ ದುರ್ಬಲರಾಗಿದ್ದಾರೆ ಆದ್ದರಿಂದ ಈ ಜನರ ಗುಣಲಕ್ಷಣಗಳು ಮುಖ್ಯವಾಗಿವೆ ಸರಿ ಅಲ್ಲದೆ ಯಾವ ರೀತಿಯ ವಸಾಹತುಗಳು ಯಾರು ಅವರ ಕಟ್ಟಡಗಳು ಹೇಗೆ ಇವೆ ಅದು ಕಚ್ಚಾ ಮನೆ ಪಕ್ಕಾ ಮನೆ ಮರದ ಮನೆ ಕಂಬದ ಮನೆ ಕಾಂಕ್ರೀಟ್ ಮನೆ ಆದ್ದರಿಂದ ಕಟ್ಟಡಗಳು ಮತ್ತು ಜನಸಂಖ್ಯೆಯ ಈ ಗುಣಲಕ್ಷಣಗಳು ಈ ಕಲ್ಲು ಹೇಗೆ ಮತ್ತು ಯಾವ ವಿಸ್ತಾರಗಳನ್ನು ಈ ಸ್ಥಳದ ಮೇಲೆ ನಿಜವಾಗಿ ಪರಿಣಾಮ ಬೀರಬಹುದು ಎಂಬುದು ಮುಖ್ಯವಾಗಿದೆ ಇದು ಜೀವ ನಷ್ಟವಾಗಬಹುದು ಅದು ಇತರ ಸಾಮಾಜಿಕ ಆರ್ಥಿಕ ನಷ್ಟ ಅಥವಾ ಆಸ್ತಿ ಹಾನಿ ಆಗಿರಬಹುದು ಸರಿ ಆದ್ದರಿಂದ ದುರ್ಬಲತೆ ಎಂದರೆ ಭೌತಿಕ ಸಾಮಾಜಿಕ ಆರ್ಥಿಕ ಪರಿಸರ ಅಂಶಗಳು ಅಥವಾ ಪ್ರಕ್ರಿಯೆಯಿಂದ ನಿರ್ಧರಿಸಲ್ಪಟ್ಟ ಒಂದು ಸ್ಥಿತಿಯು ಯಾವ ಪ್ರಮಾಣದಲ್ಲಿ ಹೆಚ್ಚಾಗುತ್ತದೆ ನಿರ್ದಿಷ್ಟ ಅಪಾಯಕ್ಕೆ ಒಡ್ಡಿಕೊಳ್ಳುವ ಈ ನಿರ್ದಿಷ್ಟ ವಸ್ತುವಿನ ಮೇಲೆ ಪರಿಣಾಮ ಬೀರುತ್ತದೆ ನಾನು ಯಾರನ್ನಾದರೂ ಒದ್ದರೆ ಯಾರಾದರೂ ಅದನ್ನು ವಿರೋಧಿಸಬಹುದು ಕೆಲವರು ಅದನ್ನು ವಿರೋಧಿಸಲು ಸಾಧ್ಯವಿಲ್ಲ ಏಕೆಂದರೆ ಅವನು ದುರ್ಬಲ ಆದ್ದರಿಂದ ನಾನು ಯಾರನ್ನಾದರೂ ಒತ್ತಾಯಿಸಬಹುದಾದರೂ ನಾನು ಯಾರನ್ನಾದರೂ ಒದೆಯಬಹುದು ಆದರೆ ಇದರ ಪರಿಣಾಮವು ನನ್ನ ಸಾಮರ್ಥ್ಯದ ಮೇಲೆ ಮಾತ್ರವಲ್ಲದೆ ನಾನು ಯಾರನ್ನು ಒದೆಯುತ್ತಿದ್ದೇನೆ ಎಂಬುದರ ಮೇಲೂ ಅವಲಂಬಿತವಾಗಿರುತ್ತದೆ ಯಾರಾದರೂ ಅದನ್ನು ವಿರೋಧಿಸಬಹುದು ಯಾರಾದರೂ ಅದನ್ನು ವಿರೋಧಿಸಲು ಆಗದಿರಬಹುದು ಅದು ಅವರ ಗುಣಲಕ್ಷಣಗಳನ್ನೂ ಅವಲಂಬಿಸಿರುತ್ತದೆ ಆದ್ದರಿಂದ ನಾನು ಭೂಕಂಪದಿಂದ ಹೊಡೆಯಲ್ಪಟ್ಟರೆ ಅದು ನನ್ನ ಸಾಮರ್ಥ್ಯದ ಮೇಲೆ ನನ್ನ ಪರಿಸ್ಥಿತಿಗಳ ಮೇಲೆ ಆಘಾತವನ್ನು ನಾನು ಹೇಗೆ ವಿರೋಧಿಸಬಲ್ಲೆ ಎಂಬ ನನ್ನ ಗುಣಲಕ್ಷಣಗಳನ್ನು ಅವಲಂಬಿಸಿರುತ್ತದೆ ಆದ್ದರಿಂದ ವಿಪತ್ತು ಅಪಾಯವು ನಮಗೆ ಈಗಾಗಲೇ ತಿಳಿದಿದೆ ಇದು 3 ನಿರ್ಣಾಯಕ ಅಂಶಗಳೆಂದು ಈಗಾಗಲೇ ಒಪ್ಪಿಕೊಂಡ ನಿರ್ಧಾರಗಳಾಗಿವೆ ಒಂದು ಅಪಾಯ ಸಹಜವಾಗಿ ಅದು ಇರಬೇಕು ಕೆಲವು ಸಂಭಾವ್ಯ ಹಾನಿಯನ್ನು ಉಂಟುಮಾಡುವ ಅವ್ಯಕ್ತ ಭೌತಿಕ ಘಟನೆ ಒಡ್ಡುವಿಕೆ ಕೆಲವು ಜನರು ಮತ್ತು ವಸಾಹತುಗಳು ಆ ಅಪಾಯ ಮತ್ತು ದುರ್ಬಲತೆಗೆ ಒಡ್ಡಿಕೊಳ್ಳಬೇಕು ಪರಿಸ್ಥಿತಿಗಳು ಮತ್ತು ಜನರ ಗುಣಲಕ್ಷಣಗಳು ಅಥವಾ ಆ ಅಪಾಯಕ್ಕೆ ಅವರು ಒಡ್ಡಿಕೊಳ್ಳುವ ವಸಾಹತುಗಳು ಆದ್ದರಿಂದ ಸಾಮಾನ್ಯವಾಗಿ ವಿಪತ್ತು ಈ 3 ಘಟಕಗಳ ಕಾರ್ಯವೆಂದು ಪರಿಗಣಿಸಲ್ಪಟ್ಟಿದೆ ಏಕೆಂದರೆ ಅದು ತುಂಬಾ ಸ್ಪಷ್ಟವಾಗಿದೆ ಈಗ ನಾವು ವಿಪತ್ತು ದುರ್ಬಲತೆಯ ಬಗ್ಗೆ ಮಾತನಾಡುವಾಗ ಇದು ಹೊಸ ಪರಿಕಲ್ಪನೆಯಲ್ಲ ಕಳೆದ ಎರಡು ದಶಕಗಳಿಂದ ಇದನ್ನು ದೀರ್ಘವಾಗಿ ಚರ್ಚಿಸಲಾಗಿದೆ ಆದರೆ ಈ ಆಲೋಚನೆಯನ್ನು ಕಾರ್ಯರೂಪಕ್ಕೆ ತರುವುದು ಅಥವಾ ವಿಪತ್ತು ಅಪಾಯ ನಿರ್ವಹಣಾ ತಂತ್ರಗಳು ಅಥವಾ ವಿಪತ್ತು ಅಪಾಯವನ್ನು ಕಡಿಮೆ ಮಾಡುವ ತಂತ್ರಗಳು ಮತ್ತು ನೀತಿಗಳನ್ನು ಸುಧಾರಿಸುವುದು ಸಮಸ್ಯೆಯಾಗಿದೆ ವಿಪತ್ತು ದುರ್ಬಲತೆಯ ಅರ್ಥವೇನು ಯಾವ ರೀತಿಯ ಗುಣಲಕ್ಷಣಗಳು ವಿಪತ್ತು ದುರ್ಬಲತೆಯನ್ನು ವ್ಯಾಖ್ಯಾನಿಸುತ್ತವೆ ಎಂಬುದನ್ನು ನಾವು ಸ್ಪಷ್ಟವಾಗಿ ತಿಳಿದುಕೊಳ್ಳಬೇಕು ಇಲ್ಲಿಯವರೆಗೆ ನಮಗೆ ಹಲವು ವ್ಯಾಖ್ಯಾನಗಳಿವೆ ಯಾವುದೇ ಒಮ್ಮತದ ನಿರ್ಧಾರಗಳನ್ನು ತಲುಪಲು ನಾವು ಬಹಳ ವಿರಳವಾಗಿ ಒಪ್ಪಿದ್ದೇವೆ ಆದ್ದರಿಂದ ವಿಜ್ಞಾನಿಗಳು ವೈದ್ಯರು ಯೋಜಕರು ಅವರು ವಿಪತ್ತು ದುರ್ಬಲತೆಯ ವ್ಯಾಖ್ಯಾನ ಅದರ ಸೂಚಕಗಳು ಅದರ ನಿಯತಾಂಕಗಳ ಬಗ್ಗೆ ವಿಭಿನ್ನ ಅಭಿಪ್ರಾಯವನ್ನು ಹೊಂದಿದ್ದಾರೆ ಆದ್ದರಿಂದ ವಿಪತ್ತು ದುರ್ಬಲತೆಯನ್ನು ಹೇಗೆ ವ್ಯಾಖ್ಯಾನಿಸುತ್ತಾರೆ ಎಂದು ನೋಡಲು ಕೆಲವು ನಿರ್ಣಾಯಕ ಸೈದ್ಧಾಂತಿಕ ಅಂಶ ಪರಿಕಲ್ಪನಾ ಅಂಶವನ್ನು ಅವಲೋಕಿಸುವುದು ನಿರ್ಣಾಯಕವಾಗಿದೆ ಇಲ್ಲಿ ಈ ಉಪನ್ಯಾಸದಲ್ಲಿ ಈ ಎರಡು ಪ್ರಮುಖ ಆರಂಭಿಕ ಸಿದ್ಧಾಂತಗಳು ಅಥವಾ ವಿಪತ್ತು ದುರ್ಬಲತೆಯ ಪರಿಕಲ್ಪನೆಗಳ ಮೇಲೆ ನಾವು ಗಮನ ಹರಿಸುತ್ತೇವೆ ಮೊದಲನೆಯದು ದುರ್ಬಲತೆಯ ಎರಡು ಹಂತದ ರಚನೆ ಇದು 2001 ರಲ್ಲಿ ಬೋಹ್ಲೆ ಅವರಿಂದ ಆದ್ದರಿಂದ ಅವರು ವಿಪತ್ತು ದುರ್ಬಲತೆಯನ್ನು 2 ಅಂಶಗಳಿಂದ ನೋಡುತ್ತಿದ್ದಾರೆ ಅವರು ವಿಪತ್ತು ಎಂದು ಹೇಳುತ್ತಿದ್ದಾರೆ ವಿಪತ್ತು ದುರ್ಬಲತೆ ಮಾತ್ರವಲ್ಲ ದುರ್ಬಲತೆ ಎರಡು ಘಟಕಗಳಿವೆ ಎರಡು ಪ್ರಮುಖ ಅಂಶಗಳು ಇವೆ ಒಂದು ಆಂತರಿಕ ಘಟಕ ನಾವು ಇನ್ನೊಬ್ಬರ ದುರ್ಬಲತೆಯ ಬಗ್ಗೆ ಮಾತನಾಡುವಾಗ ಇನ್ನೊಂದು ಬಾಹ್ಯ ಅಂಶ ಆಂತರಿಕ ಘಟಕ ಯಾವುದು ಆಂತರಿಕ ಘಟಕವು ನಿಭಾಯಿಸುವ ಘಟಕವಾಗಿದೆ ಮತ್ತು ನಂತರ ನಿಭಾಯಿಸುವ ಘಟಕ ಯಾವುದು ಬೌನ್ಸ್ ಬ್ಯಾಕ್ ಅನ್ನು ನಾನು ಹೇಗೆ ವಿರೋಧಿಸಬಹುದು ಅಥವಾ ನಿರ್ದಿಷ್ಟ ಘಟನೆಯ ಆಘಾತವನ್ನು ಹೇಗೆ ಹೀರಿಕೊಳ್ಳಬಹುದು ಎಂಬುದು ನನ್ನ ಸಾಮರ್ಥ್ಯವಾಗಿದೆ ಆದ್ದರಿಂದ ಏನಾದರೂ ಬರುತ್ತದೆ ಏನಾದರೂ ಸಂಭವಿಸುತ್ತದೆ ಮತ್ತು ನಿಭಾಯಿಸಲು ನಿರೀಕ್ಷಿಸುವುದು ನನ್ನ ಸಾಮರ್ಥ್ಯವಾಗಿದೆ ಏನಾದರೂ ಸಂಭವಿಸಿದಲ್ಲಿ ನಾನು ಆ ಸಮಸ್ಯೆಯನ್ನು ಆ ಅಪಾಯವನ್ನು ಅಥವಾ ಆ ಅಪಾಯವನ್ನು ಎಷ್ಟರ ಮಟ್ಟಿಗೆ ನಿವಾರಿಸಬಲ್ಲೆ ಮತ್ತು ಆಘಾತ ಪ್ರತಿರೋಧ ಸಂಭವಿಸಿದಲ್ಲಿ ನಾನು ಎಷ್ಟರ ಮಟ್ಟಿಗೆ ವಿರೋಧಿಸಬಲ್ಲೆ ಬಡ ಜನರು ಆರ್ಥಿಕವಾಗಿ ವಿರೋಧಿಸಲು ಸಾಧ್ಯವಿಲ್ಲ ಆದರೆ ಬಹುಶಃ ಶ್ರೀಮಂತರು ವಿರೋಧಿಸಬಹುದು ಯಾರೊಬ್ಬರ ಅಂಗಡಿ ಅತ್ಯಂತ ಶ್ರೀಮಂತ ವ್ಯಕ್ತಿಯು ವ್ಯವಹಾರವನ್ನು ಹೊಂದಿದ್ದರೆ ಅದು ವಿಪತ್ತಿನಿಂದ ಪ್ರಭಾವಿತವಾಗಿದ್ದರೆ ಅವನು ಹೆಚ್ಚಿನ ಬಂಡವಾಳವನ್ನು ಹೊಂದಿರುವುದರಿಂದ ಅವನು ಅದರಿಂದ ಸುಲಭವಾಗಿ ಚೇತರಿಸಿಕೊಳ್ಳಬಹುದು ಕೃಷಿಯನ್ನು ಅವಲಂಬಿಸಿರುವ ವ್ಯಕ್ತಿ ಅಥವಾ ಬಹುಶಃ ಭೂಹೀನ ಕಾರ್ಮಿಕ ವಿಪತ್ತಿನ ನಂತರ ಅವನು ಪ್ರಭಾವಿತನಾಗಿಲ್ಲ ಆದರೆ ಅವನಿಗೆ ಹಣವಿಲ್ಲದ ಕಾರಣ ಅಥವಾ ಸಣ್ಣ ಅಂಗಡಿ ಮಾಲೀಕನಾಗಿರುವುದರಿಂದ ಅವನಿಗೆ ಪುಟಿಯುವುದು ತುಂಬಾ ಕಷ್ಟ ಒಮ್ಮೆ ಅವನ ಮನೆ ಅಥವಾ ಅವನ ಅಂಗಡಿಯು ವಿಪತ್ತಿನಿಂದ ಪ್ರಭಾವಿತರಾದರೆ ಅವನಿಗೆ ಬಹಳ ಕಡಿಮೆ ಹಣ ಇರುವುದರಿಂದ ಮತ್ತೆ ವ್ಯವಹಾರ ನಡೆಸಲು ಅವನಿಗೆ ಬಹಳ ಸಮಯ ಹಿಡಿಯುತ್ತದೆ ಆದ್ದರಿಂದ ನಾನು ಅದನ್ನು ಹೇಗೆ ವಿರೋಧಿಸಬಹುದು ಅಥವಾ ಅದನ್ನು ಹೇಗೆ ಚೇತರಿಸಿಕೊಳ್ಳಬಹುದು ಎಂಬುದು ಸಹ ಮುಖ್ಯವಾಗಿದೆ ಆದ್ದರಿಂದ ಅಪಾಯದ ಪರಿಣಾಮವನ್ನು ನಿರೀಕ್ಷಿಸಲು ನಿಭಾಯಿಸಲು ವಿರೋಧಿಸಲು ಮತ್ತು ಚೇತರಿಸಿಕೊಳ್ಳಲು ಇದು ನನ್ನ ಸಾಮರ್ಥ್ಯವಾಗಿದೆ ಮತ್ತು ಇದು ನನ್ನ ಆಂತರಿಕವಾಗಿದೆ ಇದು ವೈಯಕ್ತಿಕ ಆಂತರಿಕ ಗುಣಲಕ್ಷಣಗಳು ಅಥವಾ ಸಮುದಾಯಗಳ ಸ್ವಂತ ಗುಣಲಕ್ಷಣಗಳನ್ನು ಅವಲಂಬಿಸಿರುತ್ತದೆ ಇದು ಬಾಹ್ಯ ಅಸ್ಥಿರಗಳು ಅಲ್ಲ ಆದರು ಸಹ ಈ ಘಟಕಗಳು ಬೇರೊಬ್ಬರ ಕೈಯಲ್ಲಿವೆ ಗುಂಪಿನ ಕೈಯಲ್ಲಿ ಅಥವಾ ಸಮುದಾಯಗಳಲ್ಲಿ ಅವರು ಇದನ್ನು ನಿಯಂತ್ರಿಸಬಹುದು ಮತ್ತೊಂದೆಡೆ ನಾವು ಬಾಹ್ಯವನ್ನು ಹೊಂದಿದ್ದೇವೆ ಅದು ನಮಗೆ ಕಡಿಮೆ ನಿಯಂತ್ರಣವನ್ನು ಹೊಂದಲು ಸಾಧ್ಯವಿಲ್ಲ ಇದು ಎಕ್ಸೋಜೆನಸ್ ವೇರಿಯಬಲ್ ಆಗಿದೆ ಅವು ಯಾವುವು ದುರ್ಬಲತೆಯ ಈ ಎರಡು ರಚನೆಯಲ್ಲಿ ಬಾಹ್ಯ ಅಸ್ಥಿರಗಳನ್ನು ಒಡ್ಡುವಿಕೆ ಎಂದು ಪರಿಗಣಿಸಲಾಗುತ್ತದೆ ಆದ್ದರಿಂದ ಯಾವುದಕ್ಕೆ ಒಡ್ಡಿಕೊಳ್ಳುವುದು ಕೆಲವು ಆಘಾತಗಳು ಅಥವಾ ಕೆಲವು ಘಟನೆಗಳು ಯಾವ ರೀತಿಯ ಆಘಾತಗಳನ್ನು ಅವಲಂಬಿಸಿರುತ್ತದೆ ಇದು ನೈಸರ್ಗಿಕ ವಿದ್ಯಮಾನಗಳು ಅಥವಾ ಕೆಲವು ಪಿಡುಗು ಅಥವಾ ಕೇವಲ ಒಂದು ರೀತಿಯ ವಿಶೇಷ ಎಕ್ಸ್ಪೋಷರ್ ಅಲ್ಲ ಆದರೆ ಅದರ ಮುಂದೆ ನಾನು ಹೇಗೆ ರಕ್ಷಣಾರಹಿತನಾಗಿದ್ದೇನೆ ಇದು ಸಾಮಾಜಿಕ ಮತ್ತು ಸಾಂಸ್ಥಿಕ ರಚನೆಯನ್ನು ಸಹ ವ್ಯಾಖ್ಯಾನಿಸಿದೆ ಅದರ ನಿರ್ದಿಷ್ಟ ಲಕ್ಷಣಗಳು ವ್ಯಕ್ತಿಗಳನ್ನು ನಿರ್ದಿಷ್ಟ ಬೆದರಿಕೆಗೆ ಒಡ್ಡಿಕೊಳ್ಳುತ್ತವೆ ಮತ್ತು ನಾನು ಬಹಿಷ್ಕಾರಕ್ಕೊಳಗಾಗಿದ್ದರೆ ನನಗೆ ಕಡಿಮೆ ನೆಟ್ವರ್ಕ್ಗಳಿವೆ ಇದು ಅಪಾಯಕ್ಕೆ ಬೆದರಿಕೆಗೆ ಅಪಾಯಕ್ಕೆ ನನ್ನ ಒಡುವಿಕೆ ಅನ್ನು ಹೆಚ್ಚಿಸುತ್ತದೆ ಆದ್ದರಿಂದ ದುರ್ಬಲತೆಯ ಡಬಲ್ ರಚನೆ ಎರಡು ಘಟಕಗಳು ಒಂದು ಒಡುವಿಕೆ ಮತ್ತು ಬೋಹ್ಲೆ ಪ್ರಕಾರ ಈ ಎಕ್ಸ್ಪೋಷರ್ ಅನ್ನು 3 ವಿಭಿನ್ನ ಆಯಾಮಗಳಿಂದ ಈ ಒಡುವಿಕೆ ಸಂದರ್ಭವನ್ನು ನಾವು ಅರ್ಥಮಾಡಿಕೊಳ್ಳಬಹುದು ಒಂದು ಮಾನವ ಎಕಲಾಜಿಕಲ್ ದೃಷ್ಟಿಕೋನ ಜನಸಂಖ್ಯಾ ಡೈನಮಿಕ್ಸ್ ಪರಿಸರವನ್ನು ನಿರ್ವಹಿಸುವ ಸಾಮರ್ಥ್ಯ ಜನಸಂಖ್ಯೆಯ ಬೆಳವಣಿಗೆ ಮತ್ತು ಮಾನವ ಪರಿಸರ ವಿಜ್ಞಾನವು ಜನಸಂಖ್ಯೆಯ ಬೆಳವಣಿಗೆಯನ್ನು ಮತ್ತು ಪರಿಸರವನ್ನು ನಿರ್ವಹಿಸುವ ಸಾಮರ್ಥ್ಯವನ್ನು ಹೇಗೆ ನೋಡುತ್ತಿದೆ ಮತ್ತು ಎಂಟಿಟ್ಲಿಮೆಂಟ್ ಸಿದ್ಧಾಂತ ಸಾಮರ್ಥ್ಯ ಸಿದ್ಧಾಂತ ಮತ್ತು ಜನರು ನಿಯಂತ್ರಣಕ್ಕಾಗಿ ಮತ್ತು ಅವರ ಆರ್ಥಿಕ ಅಗತ್ಯಗಳ ಸಾಧನಗಳನ್ನು ಪಡೆದುಕೊಳ್ಳುವುದು ಮತ್ತು ಅಸಮಾನತೆಗಳು ಅಥವಾ ಸ್ವತ್ತುಗಳ ಅಸಮಾನತೆಗಳು ವಿದ್ಯುತ್ ರಚನೆಗಳಂತಹ ರಾಜಕೀಯ ಆರ್ಥಿಕ ವಿಧಾನ ಆದ್ದರಿಂದ ಈ ಸಮಸ್ಯೆಗಳು ನಾವು ಎಕ್ಸ್ಪೋಷರ್ ಬಗ್ಗೆ ಮಾತನಾಡುವಾಗ ಈ ವಿಧಾನಗಳನ್ನು ಪರಿಗಣಿಸಬೇಕು ಜನರ ನಿಭಾಯಿಸುವಿಕೆಯನ್ನು ಅರ್ಥಮಾಡಿಕೊಳ್ಳಲು ನಾವು ಬಿಕ್ಕಟ್ಟು ಮತ್ತು ಸಂಘರ್ಷದ ರೀತಿಯ ಅಧ್ಯಯನಗಳಿಂದ ಆಲೋಚನೆಗಳನ್ನು ಎರವಲು ಪಡೆಯಬಹುದು ಸ್ವತ್ತುಗಳು ಮತ್ತು ಸಂಪನ್ಮೂಲಗಳ ಪ್ರವೇಶವನ್ನು ಯಾರು ಹೊಂದಿದ್ದಾರೆ ಮತ್ತು ವ್ಯಕ್ತಿಗಳು ಮತ್ತು ಗುಂಪುಗಳ ನಡುವಿನ ಸಂಘರ್ಷದ ವಿಷಯ ಅಥವಾ ಕೆಲವೊಮ್ಮೆ ಕ್ರಿಯಾ ಸಿದ್ಧಾಂತದ ವಿಧಾನಗಳು ಹೇಗೆ ಮುಖ್ಯವಾಗುತ್ತದೆ ಜನರು ಹೇಗೆ ವರ್ತಿಸುತ್ತಾರೆ ಸಾಮಾಜಿಕ ಆರ್ಥಿಕ ಮತ್ತು ಸರ್ಕಾರದ ನಿರ್ಬಂಧಗಳು ಮತ್ತು ಸ್ವತ್ತುಗಳಿಗೆ ಮಾದರಿ ಪ್ರವೇಶದ ಪರಿಣಾಮವಾಗಿ ಪ್ರವೇಶದ ಮೂಲಕ ದುರ್ಬಲತೆಯನ್ನು ತಗ್ಗಿಸಲು ಆಗಾಗ್ಗೆ ಪ್ರತಿಕ್ರಿಯಿಸುತ್ತಾರೆ ಆದ್ದರಿಂದ ಈ ವಿಧಾನಗಳು ದುರ್ಬಲತೆಯನ್ನು ನಿಭಾಯಿಸುವ ಗುಣಲಕ್ಷಣಗಳು ಅಥವಾ ದುರ್ಬಲತೆಗೆ ಪ್ರತಿಕ್ರಿಯಿಸಲು ಜನರ ಆಂತರಿಕ ಗುಣಲಕ್ಷಣಗಳನ್ನು ಅರ್ಥಮಾಡಿಕೊಳ್ಳಲು ನಮಗೆ ಸಹಾಯ ಮಾಡುತ್ತದೆ ದುರ್ಬಲತೆಯ ಮತ್ತೊಂದು ಹೆಚ್ಚು ಪ್ರಮುಖ ಮತ್ತು ಜನಪ್ರಿಯ ಪರಿಕಲ್ಪನೆ ಸುಸ್ಥಿರ ಜೀವನೋಪಾಯದ ಚೌಕಟ್ಟಾಗಿದೆ ಇದು ನಿಜವಾಗಿಯೂ ದುರ್ಬಲತೆಯ ಮೇಲೆ ಅಲ್ಲ ಆದರೆ ಅವು ದುರ್ಬಲತೆಯನ್ನು ವ್ಯಾಖ್ಯಾನಿಸುವ ಮತ್ತು ಉಲ್ಲೇಖಿಸುವ ಮೊದಲ ವಿಧಾನಗಳಲ್ಲಿ ಒಂದಾಗಿದೆ ಮತ್ತು ಇದನ್ನು ಈಗ ವಿಪತ್ತು ಅಪಾಯ ಮತ್ತು ಇತರ ಅಪಾಯ ನಿರ್ವಹಣೆಯಲ್ಲಿ ನಿಯಮಿತವಾಗಿ ಬಳಸಲಾಗುತ್ತದೆ ಆದ್ದರಿಂದ ಈ ಕಲ್ಪನೆಯನ್ನು ಮೂಲತಃ ಪ್ರಸಿದ್ಧ ವ್ಯಕ್ತಿ ರಾಬರ್ಟ್ ಚೇಂಬರ್ಸ್ ಮತ್ತು ಕಾನ್ವೇ 1992 ರಲ್ಲಿ ಅಭಿವೃದ್ಧಿಪಡಿಸಿದರು ಬಹಳ ಹಿಂದೆಯೇ ಅಭಿವೃದ್ಧಿಪಡಿಸಿದರು ಒಳ್ಳೆಯದು ಅವರು ಬಡತನದ ಸಮಸ್ಯೆಗಳು ಮತ್ತು ಜೀವನೋಪಾಯದ ಸಮಸ್ಯೆಗಳ ಬಗ್ಗೆ ಮಾತನಾಡುತ್ತಿದ್ದಾರೆ ಮತ್ತು ಈ ಮಾದರಿಯನ್ನು ನಂತರ DFID ಇಲಾಖೆಯು ಅಂತರರಾಷ್ಟ್ರೀಯ ಅಭಿವೃದ್ಧಿಗೆ ಅಳವಡಿಸಿಕೊಂಡಿದೆ ಅವರ ಗಮನವು ಬಡ ಜನರು ಮತ್ತು ಅವರ ಜೀವನೋಪಾಯ ಆಗಿದೆ ಅವರು ದುರ್ಬಲತೆಯ ಬಗ್ಗೆ ಮಾತನಾಡುವಾಗ ಅದು ಬಂದಿಲ್ಲ ವಿಪತ್ತು ದೃಷ್ಟಿಕೋನದಿಂದ ಬಂದಿಲ್ಲ ಆದರೆ ಅವರು ಅಭಿವೃದ್ಧಿಯ ಸಂದರ್ಭದಲ್ಲಿ ಬಡ ಜನರು ಮತ್ತು ಅವರ ಜೀವನೋಪಾಯವನ್ನು ಮತ್ತು ಅವರ ಮಾದರಿಯ ಕೇಂದ್ರದಲ್ಲಿರುವ ಜನರನ್ನು ವ್ಯಾಖ್ಯಾನಿಸುತ್ತಿದ್ದಾರೆ ಜನರನ್ನು ಅಭಿವೃದ್ಧಿಯ ಕೇಂದ್ರಕ್ಕೆ ಸೇರಿಸಬೇಕು ಮತ್ತು ದುರ್ಬಲತೆಯನ್ನು ಒಂದು ರೀತಿಯ ಆಘಾತ ಅಥವಾ ಅವರ ಜೀವನೋಪಾಯವನ್ನು ಕಾಪಾಡಿಕೊಳ್ಳುವ ಜನರ ಸಾಮರ್ಥ್ಯದ ಮೇಲೆ ಪ್ರಭಾವ ಬೀರುವ ಒಂದು ರೀತಿಯ ಪ್ರವೃತ್ತಿ ಅಥವಾ ಕಾಲೋಚಿತತೆ ಎಂದು ಪರಿಗಣಿಸಲಾಗುತ್ತದೆ ಆದ್ದರಿಂದ ದುರ್ಬಲತೆಯು ಜನರ ಜೀವನೋಪಾಯ ಮತ್ತು ಅವರ ಜೀವನೋಪಾಯವನ್ನು ಮೂಲತಃ ನಿರ್ವಹಿಸುವ ಸಾಮರ್ಥ್ಯದೊಂದಿಗೆ ನೇರವಾಗಿ ಸಂಪರ್ಕ ಹೊಂದಿದೆ ಮತ್ತು ಇಲ್ಲಿ ಎರಡು ಪ್ರಮುಖ ಅಂಶಗಳು ಒಂದು ಸುಸ್ಥಿರತೆ ಮತ್ತು ಜೀವನೋಪಾಯ ಆದ್ದರಿಂದ ಜೀವನೋಪಾಯವು ವಿಭಿನ್ನ ಪರಿಸ್ಥಿತಿಗಳಲ್ಲಿ ಸುಸ್ಥಿರವಾಗುತ್ತದೆ ಅಥವಾ ಜೀವನೋಪಾಯವನ್ನು ಸುಸ್ಥಿರವೆಂದು ಪರಿಗಣಿಸಬೇಕು ಈ ಆಘಾತವನ್ನು ಅವರು ಹೀರಿಕೊಳ್ಳಬಹುದಾದ ನೈಸರ್ಗಿಕ ವಿಪತ್ತುಗಳು ಅಥವಾ ಸಾಂಕ್ರಾಮಿಕ ಪಿಡುಗು ರೀತಿಯ ಯಾವುದೇ ಬಾಹ್ಯ ಆಘಾತಗಳನ್ನು ಎದುರಿಸಲು ಚೇತರಿಸಿಕೊಂಡಾಗ ಅವು ಮತ್ತೆ ಪುಟಿಯಬಹುದು ಅವು ಮುಗಿಯುವುದಿಲ್ಲ ನಂತರ ಈ ಜೀವನೋಪಾಯ ಅಥವಾ ಈ ಜನರಿಗೆ ಅಪಾಯವಿಲ್ಲ ಅವರು ದುರ್ಬಲರಲ್ಲ ಎಂದು ಒಬ್ಬರು ಹೇಳಬಹುದು ಅಲ್ಲದೆ ಯಾರೊಬ್ಬರ ಜೀವನೋಪಾಯವು ಬಾಹ್ಯ ಏಜೆನ್ಸಿಗಳನ್ನು ಬಾಹ್ಯ ಬೆಂಬಲವನ್ನು ಅವಲಂಬಿಸಿರಬಾರದು ನಾವು ಹಳ್ಳಿಯ ಸಮುದಾಯದ ಬಗ್ಗೆ ಮಾತನಾಡುತ್ತಿದ್ದರೆ ಅಲ್ಲಿ ಸ್ವಯಂ ಅವಲಂಬಿತರಾಗಿರಬೇಕು ಸ್ವತಂತ್ರರಾಗಿರಬಾರದು ಬಾಹ್ಯ ಜನರನ್ನು ಅವಲಂಬಿಸಬಾರದು ನಂತರ ನಾವು ಅದನ್ನು ಸುಸ್ಥಿರ ಎಂದು ಕರೆಯುತ್ತೇವೆ ಅಲ್ಲದೆ ನಾವು ಅಲ್ಪಾವಧಿಯಿಂದ ಪರಿಗಣಿಸಬಾರದು ಆದರೆ ಈ ಜೀವನೋಪಾಯವನ್ನು ದೀರ್ಘಕಾಲೀನ ಆಧಾರದ ಮೇಲೆ ದೀರ್ಘಕಾಲೀನ ದೃಷ್ಟಿಕೋನದಿಂದ ಎಷ್ಟು ಚೇತರಿಸಿಕೊಳ್ಳುತ್ತೇವೆ ಮತ್ತು ನನ್ನ ಸ್ವಂತ ಜೀವನೋಪಾಯವನ್ನು ಕಾಪಾಡಿಕೊಳ್ಳಲು ನಾನು ಇತರರ ಜೀವನೋಪಾಯ ಆಯ್ಕೆಗಳಿಗೆ ಹಾನಿ ಅಥವಾ ವ್ಯರ್ಥ ಮಾಡುತ್ತಿಲ್ಲ ಆದ್ದರಿಂದ ಈ ಮಾದರಿಯ ಪ್ರಕಾರ ಜನರು ನಿಜವಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಅವರು ದುರ್ಬಲತೆಯ ಸಂದರ್ಭದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆಂದು ನಿಮಗೆ ತಿಳಿದಿದೆ ದುರ್ಬಲತೆಯ ಸಂದರ್ಭ ಏನು ಆದ್ದರಿಂದ ದುರ್ಬಲತೆ ಸಂದರ್ಭವನ್ನು 3 ಗುಣಲಕ್ಷಣಗಳೊಂದಿಗೆ ವ್ಯಾಖ್ಯಾನಿಸಲಾಗಿದೆ ಏಕೆಂದರೆ ಆಘಾತ ಪ್ರವೃತ್ತಿಗಳು ಮತ್ತು ಕಾಲೋಚಿತತೆ ಕಾರಣ ಜನರು ದುರ್ಬಲತೆಯಲ್ಲಿದ್ದಾರೆ ಹಾಗಾದರೆ ಆಘಾತಗಳು ಯಾವುವು ಒಂದು ಪ್ರವಾಹ ಬರ ಚಂಡಮಾರುತದಂತಹ ನೈಸರ್ಗಿಕ ಆಘಾತಗಳು ಮತ್ತು ಸಾಂಕ್ರಾಮಿಕ ರೋಗದಂತಹ ಕಾಲರಾ ಅಥವಾ ಡೆಂಗ್ಯೂನಂತಹ ಆರೋಗ್ಯದ ಆಘಾತಗಳು ಅಥವಾ ಕೆಲವು ಆರ್ಥಿಕ ಹಿಂಜರಿತಗಳಂತಹ ಆರ್ಥಿಕ ಆಘಾತಗಳು ಅಥವಾ ಮನೆಯೊಂದರಲ್ಲಿ ಕುಟುಂಬದಲ್ಲಿ ಸಾವು ಇರಬಹುದು ಅಥವಾ ಸಿರಿಯಾದ ಸಂದರ್ಭದಲ್ಲಿ ಅಥವಾ ಇತರ ಅನೇಕ ದೇಶಗಳಲ್ಲಿ ಶ್ರೀಲಂಕಾದ ಸಂದರ್ಭದಲ್ಲಿ ನಾಗರಿಕ ಯುದ್ಧದಂತಹ ಹಿಂಸಾಚಾರಗಳು ಅವರು ಅಂತರ್ಯುದ್ಧದಲ್ಲಿದ್ದಾಗ ಅಥವಾ ಬೋಸ್ನಿಯಾದ ಸಂದರ್ಭದಲ್ಲಿ ಆದ್ದರಿಂದ ಅಂತರ್ಯುದ್ಧದಲ್ಲಿರುವ ವ್ಯಕ್ತಿಗಳನ್ನು ದುರ್ಬಲತೆ ಮತ್ತು ಹಿಂಸೆ ಮತ್ತು ನಾಗರಿಕ ಅಶಾಂತಿಗೆ ಒಳಗಾದವರು ಎಂದು ಹೇಳುತ್ತಾರೆ ಇವೆಲ್ಲವೂ ಆಘಾತಗಳು ಎಂದು ಪರಿಗಣಿಸಲ್ಪಟ್ಟಿವೆ ಅಂತಹ ಜನರು ದುರ್ಬಲ ಸಂದರ್ಭದಲ್ಲಿ ವಾಸಿಸುತ್ತಿದ್ದಾರೆ ಎಂದರ್ಥ ಇನ್ನೊಂದು ಕಾಲೋಚಿತ ಆಗಿದೆ ಕೃಷಿ ಕಾರ್ಮಿಕರ ಆಹಾರ ಬೆಳೆಗಳ ಬೆಲೆಯ ಏರಿಳಿತ ಅಥವಾ ಉತ್ಪಾದನೆಯ ಏರಿಳಿತ ಮತ್ತು ಹವಾಮಾನ ಬದಲಾವಣೆಯಿಂದಾಗಿ ಬಹುಶಃ ಈ ವರ್ಷ ಉತ್ಪಾದನೆಯು ಅಷ್ಟು ಹೆಚ್ಚಿಲ್ಲ ಅಥವಾ ಬಹುಶಃ ಆಹಾರ ಲಭ್ಯತೆ ಅಥವಾ ಉದ್ಯೋಗಾವಕಾಶ ಒಂದು ನಿರ್ದಿಷ್ಟ ಋತುವಿನಲ್ಲಿ ನನಗೆ ಎಷ್ಟು ದಿನ ಉದ್ಯೋಗಾವಕಾಶವಿದೆ ಬಹುಶಃ ಚಳಿಗಾಲದಲ್ಲಿ ನನಗೆ ಕೃಷಿ ಕಾರ್ಮಿಕರಾಗಿ ಯಾವುದೇ ಕೆಲಸವಿಲ್ಲ ಏಕೆಂದರೆ ಯಾರೂ ಈ ಸಮಯದಲ್ಲಿ ಕೊಯ್ಲು ಮಾಡುತ್ತಿಲ್ಲ ಮತ್ತು ಮಳೆಗಾಲದಲ್ಲಿ ನಮಗೆ ಉತ್ತಮ ಉದ್ಯೋಗವಿದೆ ಮತ್ತು ಪ್ರವೃತ್ತಿಗಳು ಮತ್ತು ಜನಸಂಖ್ಯೆಯಂತಹ ಬದಲಾವಣೆಗಳು ಜನಸಂಖ್ಯೆಯು ವೇಗವಾಗಿ ಹೆಚ್ಚಾಗುತ್ತಿದ್ದರೆ ಅದು ಬೆದರಿಕೆಯಾಗಿರಬಹುದು ಅಥವಾ ಜನರನ್ನು ದುರ್ಬಲ ಸಂದರ್ಭಕ್ಕೆ ತಳ್ಳಬಹುದು ಅಲ್ಲದೆ ಕೆಲವು ದೇಶಗಳಲ್ಲಿ ಜಪಾನ್ನಂತೆ ಅಥವಾ ಅನೇಕ ಯುರೋಪಿಯನ್ ರಾಷ್ಟ್ರಗಳ ಸಂದರ್ಭದಲ್ಲಿ ಜನಸಂಖ್ಯೆಯ ಬಗ್ಗೆ ಒಂದು ಪ್ರಶ್ನೆ ಇದೆ ಯಾವುದೇ ಸಮುದಾಯದಲ್ಲಿ ಕೆಲವೇ ಜನರು ಯುವಕರು ಇದ್ದಾರೆ ಆದ್ದರಿಂದ ಅದು ಆ ಸಮುದಾಯದ ದುರ್ಬಲತೆಯನ್ನು ಹೆಚ್ಚಿಸುತ್ತದೆ ಪರಿಸರ ಬದಲಾವಣೆ ಅಥವಾ ಕೆಲವು ತಾಂತ್ರಿಕ ಬದಲಾವಣೆಗಳು ಮಾರುಕಟ್ಟೆ ಮತ್ತು ವಹಿವಾಟುಗಳು ಜಾಗತೀಕರಣ ಮತ್ತು ಸರ್ಕಾರ ನೀತಿಗಳು ಸರ್ಕಾರಗಳು ಸ್ಥಿರವಾಗಿವೆ ಕೆಲವು ಸ್ಥಿರವಾಗಿಲ್ಲ ಆದ್ದರಿಂದ ರಾಜಕೀಯ ಪರಿಸ್ಥಿತಿಯು ಗೊಂದಲದಲ್ಲಿದ್ದರೆ ಅದು ಜನರ ದುರ್ಬಲತೆಯನ್ನು ಹೆಚ್ಚಿಸುತ್ತದೆ ಆದ್ದರಿಂದ ಜನರ ನೇರ ದುರ್ಬಲ ಸಂದರ್ಭವನ್ನು ವ್ಯಾಖ್ಯಾನಿಸಲು 3 ಷರತ್ತುಗಳು ಮುಖ್ಯವಾಗಿವೆ ಒಂದು ಆಘಾತ ಪ್ರವೃತ್ತಿ ಮತ್ತು ಕಾಲೋಚಿತತೆ ಈಗ ಈ ದುರ್ಬಲತೆಯ ಸಂದರ್ಭವು ಇದು ಬಡ ಜನರು ಮತ್ತು ಅವರ ಮನೆಯ ಸಾಮರ್ಥ್ಯ ಅಥವಾ ತಮ್ಮದೇ ಆದ ವೈಯಕ್ತಿಕ ಸಾಮರ್ಥ್ಯದ ಮೇಲೆ ಪರಿಣಾಮ ಬೀರುತ್ತಿದೆ ಆದ್ದರಿಂದ ಅವರು ವಾಸ್ತವವಾಗಿ ವಿಭಿನ್ನ ರೀತಿಯ ಬಂಡವಾಳ ಅಥವಾ ಸಾಮರ್ಥ್ಯಗಳನ್ನು ಹೊಂದಿದ್ದಾರೆ ಒಂದು ಮಾನವ ಬಂಡವಾಳ ಸಾಮಾಜಿಕ ಬಂಡವಾಳ ಹಣಕಾಸು ಬಂಡವಾಳ ಮತ್ತು ಭೌತಿಕ ಬಂಡವಾಳ ಆದ್ದರಿಂದ ಈಗ ಅವೆರಡೂ ಪರಸ್ಪರ ಸಂಬಂಧ ಹೊಂದಿವೆ ದುರ್ಬಲತೆ ಮತ್ತು ಬಂಡವಾಳ ಮತ್ತು ನಿರ್ದಿಷ್ಟ ಆಘಾತಕ್ಕೆ ಅವರು ಹೇಗೆ ಮತ್ತು ಯಾವ ಪ್ರಮಾಣದಲ್ಲಿ ಗುರಿಯಾಗುತ್ತಾರೆ ಎಂಬುದನ್ನು ಬಂಡವಾಳವು ವ್ಯಾಖ್ಯಾನಿಸುತ್ತದೆ ಹಾಗಾದರೆ ಈ ಜೀವನೋಪಾಯದ ಆಸ್ತಿಗಳನ್ನು ಅಥವಾ ಬಂಡವಾಳಗಳನ್ನು ಹೇಗೆ ನೋಡಬೇಕು ಜೀವನೋಪಾಯ ಆಸ್ತಿಗಳು 5 ರಾಜಧಾನಿಗಳಿವೆ ಎಂದು ಹೇಳುತ್ತೇವೆ ಮಾನವ ಬಂಡವಾಳ ಸಾಮಾಜಿಕ ಬಂಡವಾಳ ಭೌತಿಕ ಬಂಡವಾಳ ಹಣಕಾಸು ಬಂಡವಾಳ ಮತ್ತು ನೈಸರ್ಗಿಕ ಬಂಡವಾಳ ಮತ್ತು ಮಾನವ ಬಂಡವಾಳ ಶಿಕ್ಷಣದಂತಹ ಜ್ಞಾನ ಮತ್ತು ಕೌಶಲ್ಯ ಅಥವಾ ಒಳ್ಳೆಯ ಆರೋಗ್ಯ ನಾನು ಸಮರ್ಥ ವ್ಯಕ್ತಿ ಪೋಷಣೆ ನಾನು ಸಾಕಷ್ಟು ಆಹಾರವನ್ನು ಪಡೆಯುತ್ತಿದ್ದೇನೆ ಪೌಷ್ಟಿಕ ಆಹಾರ ದುಡಿಯುವ ಸಾಮರ್ಥ್ಯ ನಾನು ಕೆಲಸ ಮಾಡಬಹುದು ನನ್ನ ಶ್ರಮವನ್ನು ನೀಡಬಲ್ಲೆ ಹೊಂದಿಕೊಳ್ಳುವ ಸಾಮರ್ಥ್ಯ ಯಾವುದೇ ಪರಿಸ್ಥಿತಿಯಲ್ಲಿ ನಾನು ಸಾಂಸ್ಕೃತಿಕವಾಗಿ ಹೊಂದಿಕೊಳ್ಳಬಲ್ಲೆ ಮತ್ತು ಸಾಮಾಜಿಕ ಬಂಡವಾಳ ಸಹಜವಾಗಿ ನನ್ನ ನೆಟ್ವರ್ಕ್ ನೆಟ್ವರ್ಕ್ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತದೆ ನನ್ನ ಮಾನವ ನೆಟ್ವರ್ಕ್ಗಳು ಪರಸ್ಪರ ಸಂಪರ್ಕಗಳು ಅಥವಾ ಗುಂಪಿನಲ್ಲಿ ಸದಸ್ಯತ್ವ ಫಾರ್ಮಲ್ ಮತ್ತು ಇನ್ಫೋರ್ಮಲ್ ನಾನು ಕೆಲವು ಕ್ಲಬ್ಗೆ ಹೋಗಬಹುದು ಅಥವಾ ಪೂಜೆಯಲ್ಲಿರಬಹುದು ಅಥವಾ ಯಾವುದೇ ರೀತಿಯ ಫಾರ್ಮಲ್ ಮತ್ತು ಇನ್ಫೋರ್ಮಲ್ ಸಂಬಂಧವು ನನ್ನ ಸಾಮಾಜಿಕ ಬಂಡವಾಳವನ್ನು ವ್ಯಾಖ್ಯಾನಿಸುತ್ತದೆ ನಾನು ಬಹಿಷ್ಕಾರಕ್ಕೊಳಗಾಗಿದ್ದರೆ ನನ್ನನ್ನು ಯಾವುದೇ ನಿರ್ದಿಷ್ಟ ಗುಂಪಿನಲ್ಲಿ ಸೇರಿಸಲಾಗಿಲ್ಲ ಆಗ ನಾನು ಪ್ರತ್ಯೇಕವಾಗಿರುತ್ತೇನೆ ಎಂದು ನಾನು ಭಾವಿಸುತ್ತೇನೆ ಆಘಾತಗಳನ್ನು ಸಹಿಸಿಕೊಳ್ಳಲು ಅಥವಾ ಬೆದರಿಕೆಯನ್ನು ಸಹಿಸಿಕೊಳ್ಳಲು ನನಗೆ ಕಡಿಮೆ ಸಾಮರ್ಥ್ಯವಿದೆ ಮತ್ತು ನಂಬಿಕೆ ಮತ್ತು ಪರಸ್ಪರ ಬೆಂಬಲ ತುರ್ತು ಸಂದರ್ಭಗಳಲ್ಲಿ ಅಥವಾ ಯಾವುದೇ ಸಂದರ್ಭಗಳಲ್ಲಿ ನಾವು ಪರಸ್ಪರ ಸಹಕರಿಸಬೇಕು ಮತ್ತು ನಾವು ಒಬ್ಬರನ್ನೊಬ್ಬರು ನಂಬಬೇಕು ಏಕೆಂದರೆ ನಂಬಿಕೆ ಅನಿಶ್ಚಿತತೆಯನ್ನು ಕಡಿಮೆ ಮಾಡುತ್ತದೆ ಆದ್ದರಿಂದ ಗುಂಪಿನಲ್ಲಿರುವ ವ್ಯಕ್ತಿಗಳ ನಡುವೆ ನಂಬಿಕೆ ಮತ್ತು ಪರಸ್ಪರ ಬೆಂಬಲ ಬಹಳ ಮುಖ್ಯ ಮತ್ತು ಇದು ಒಂದು ಸಾಮಾಜಿಕ ಬಂಡವಾಳ ಮತ್ತು ಇದು ಸಾಮಾಜಿಕ ಬಂಡವಾಳ ನಿಯಮಗಳು ಮತ್ತು ನಿರ್ಬಂಧಗಳು ಸಾಮಾಜಿಕ ರೀತಿ ರಿವಾಜುಗಳು ಅವಲಂಬಿಸಿರುತ್ತದೆ ಕೆಲವು ಜನರು ತಮ್ಮ ಜೀವನೋಪಾಯವನ್ನು ಉಳಿಸಿಕೊಳ್ಳಲು ಎಲ್ಲಾ ಅವಕಾಶಗಳನ್ನು ಪಡೆಯಲು ಮುಕ್ತ ಪ್ರವೇಶವನ್ನು ಹೊಂದಿದ್ದಾರೆಯೇ ಅಥವಾ ಇಲ್ಲವೇ ಬಹಳ ಕ್ರಮಾನುಗತ ಸಮಾಜಗಳ ಸಂದರ್ಭದಲ್ಲಿ ಕೆಳಜಾತಿಯ ಜನರು ಅಥವಾ ಕೆಳವರ್ಗದ ಜನರನ್ನು ನಿರ್ಬಂಧಿಸಲಾಗಿದೆ ಸಾಮಾನ್ಯವಾಗಿ ಅವರ ಸಾಧನೆಗಳನ್ನು ಸಮಾಜವು ಸಾಧಿಸುವುದಿಲ್ಲ ಆದ್ದರಿಂದ ಇತರರೊಂದಿಗೆ ಸ್ಪರ್ಧಿಸಲು ಅವರಿಗೆ ಸಾಮಾಜಿಕವಾಗಿ ಸಾಕಷ್ಟು ಅವಕಾಶ ನೀಡಲಾಗುವುದಿಲ್ಲ ಆದ್ದರಿಂದ ಅವರ ಚಳುವಳಿಗಳು ಸಾಮಾಜಿಕ ಮತ್ತು ಆರ್ಥಿಕ ಚಳುವಳಿಗಳು ವಿವಿಧ ರೀತಿಯ ಸಾಮಾಜಿಕ ನಿಯಮಗಳಿಂದಾಗಿ ನಿರ್ಬಂಧಿಸಲ್ಪಟ್ಟಿವೆ ಅದು ಅವರ ದುರ್ಬಲತೆಯನ್ನು ಹೆಚ್ಚಿಸುತ್ತದೆ ಮತ್ತು ನಾಯಕತ್ವ ಉತ್ತಮ ನಾಯಕ ಬಹಳ ಮುಖ್ಯ ಆದ್ದರಿಂದ ಒಬ್ಬನು ಯಾವ ರೀತಿಯ ನಾಯಕತ್ವದ ಗುಣಮಟ್ಟವನ್ನು ಹೊಂದಿದ್ದಾನೆ ಎಂಬುದು ಅವರ ದುರ್ಬಲತೆಯ ಮಟ್ಟವನ್ನು ಅವಲಂಬಿಸಿರುತ್ತದೆ ಮತ್ತು ಭಾಗವಹಿಸುವಿಕೆಗಳು ನಿರ್ಧಾರ ತೆಗೆದುಕೊಳ್ಳುವಲ್ಲಿ ಭಾಗವಹಿಸುವುದು ನಾನು ಮಾಲೀಕತ್ವವನ್ನು ಹೊಂದಿದ್ದರೆ ಪಟ್ಟಣದ ನೆರೆಹೊರೆಯ ನಿರ್ಧಾರ ತೆಗೆದುಕೊಳ್ಳುವ ಪ್ರಕ್ರಿಯೆಯಲ್ಲಿ ಹಳ್ಳಿಯ ನಿರ್ಧಾರ ತೆಗೆದುಕೊಳ್ಳುವ ಪ್ರಕ್ರಿಯೆಯಲ್ಲಿ ಭಾಗವಹಿಸಲು ನನಗೆ ಹಕ್ಕಿದೆ ಉತ್ತಮ ಸಾಮರ್ಥ್ಯವಿರುವ ನಿರ್ಧಾರಗಳ ಮೇಲೆ ನಾನು ಪ್ರಭಾವ ಬೀರಬಹುದು ಅದು ನನ್ನ ದುರ್ಬಲತೆಯ ಮೇಲೆ ನೇರ ಪರಿಣಾಮ ಬೀರುತ್ತದೆ ತದನಂತರ ಸಾಮಾಜಿಕ ಬಂಡವಾಳದ ನಂತರ ನಾವು ಮೂಲ ಮೂಲಸೌಕರ್ಯಗಳಂತಹ ಭೌತಿಕ ಬಂಡವಾಳವನ್ನು ಹೊಂದಿದ್ದೇವೆ ಮತ್ತು ಮೂಲತಃ ಇದು ಸಾರಿಗೆ ವ್ಯವಸ್ಥೆ ಅಥವಾ ಆಶ್ರಯ ಅಥವಾ ಕಟ್ಟಡಗಳು ಸಮರ್ಪಕ ನೀರು ಸರಬರಾಜು ನೈರ್ಮಲ್ಯ ಮಾಹಿತಿಯ ಪ್ರವೇಶದಂತಹ ಸಮುದಾಯದ ಮೂಲಸೌಕರ್ಯವಾಗಿದೆ ಆದ್ದರಿಂದ ಇದು ಒಂದು ಹಳ್ಳಿಯನ್ನು ವ್ಯಾಖ್ಯಾನಿಸುತ್ತದೆ ಭೌತಿಕ ಬಂಡವಾಳ ಅಥವಾ ಕೈಗೆಟುಕುವ ಶಕ್ತಿಯ ಆಧಾರದ ಮೇಲೆ ನೀವು ಒಂದು ಹಳ್ಳಿಯಿಂದ ಮತ್ತೊಂದು ಹಳ್ಳಿಗೆ ಸುಲಭವಾಗಿ ಹೋಲಿಸಬಹುದು ಮತ್ತು ಉತ್ಪಾದಕ ಉತ್ಪಾದಕ ಸರಕುಗಳು ಮೂಲತಃ ಉಪಕರಣಗಳು ಮತ್ತು ಉತ್ಪಾದನೆಗಾಗಿ ತಂತ್ರಜ್ಞಾನಗಳಂತಹ ಉಪಕರಣಗಳು ಮತ್ತು ರಸಗೊಬ್ಬರಗಳು ಬೀಜಗಳು ಕೀಟನಾಶಕಗಳು ಇದನ್ನು ಪ್ರೋಡ್ಯೂಸರ್ ಸರಕುಗಳು ಅಥವಾ ಸ್ಥಳೀಯ ತಂತ್ರಜ್ಞಾನವೆಂದು ಪರಿಗಣಿಸಬೇಕು ತದನಂತರ ನಾವು ಹಣಕಾಸಿನ ಬಂಡವಾಳವನ್ನು ಹೊಂದಿದ್ದೇವೆ ಆದ್ದರಿಂದ ಕೈಗೆಟುಕುವ ಷೇರುಗಳಂತಹ ಹಣಕಾಸಿನ ಬಂಡವಾಳ ಯಾವುದು ಕೆಲವು ಬ್ಯಾಂಕ್ ಠೇವಣಿ ಅಥವಾ ಉಳಿತಾಯ ಸಾಲಗಳು ಜಾನುವಾರುಗಳು ಆಭರಣಗಳಂತೆ ಎಲ್ಲವನ್ನೂ ಕೈಗೆಟುಕುವ ಷೇರುಗಳಾಗಿ ಪರಿಗಣಿಸಬೇಕು ಹಣದ ನಿಯಮಿತ ಒಳಹರಿವು ಪಿಂಚಣಿ ರವಾನೆ ವೇತನಗಳಂತೆ ಇವುಗಳು ಹಣದ ನಿಯಮಿತ ಒಳಹರಿವು ಆಗಿದೆ ನೈಸರ್ಗಿಕ ಬಂಡವಾಳಗಳು ಯಾವುವು ಭೂಮಿ ಕಾಡುಗಳು ಸಾಗರ ಪರಿಸರ ಸೇವೆಗಳು ಆದ್ದರಿಂದ ಎಲ್ಲವನ್ನೂ ನೈಸರ್ಗಿಕ ಬಂಡವಾಳವೆಂದು ಪರಿಗಣಿಸಲಾಗುತ್ತದೆ ಈಗ ಉದಾಹರಣೆಗೆ ಶ್ರೀಮಂತರು ಹೆಚ್ಚಿನ ಆರ್ಥಿಕ ಬಂಡವಾಳವನ್ನು ಹೊಂದಿದ್ದಾರೆ ಹೆಚ್ಚಿನ ಮಾನವ ಬಂಡವಾಳವನ್ನು ಸಹ ಹೊಂದಿದ್ದಾರೆ ಆದರೆ ಬಡವರು ಆರ್ಥಿಕ ಬಂಡವಾಳ ಮಾನವ ಬಂಡವಾಳ ಮತ್ತು ಭೌತಿಕ ಬಂಡವಾಳದಲ್ಲಿ ತುಂಬಾ ಬಡವರಾಗಿದ್ದೇವೆ ಎಂದು ನಾವು ಹೇಳಬಹುದು ಆದ್ದರಿಂದ ಭೂಹೀನ ಕಾರ್ಮಿಕರ ಹೆಚ್ಚಿನ ಉದಾಹರಣೆ ಇಲ್ಲಿದೆ ಅವನಿಗೆ ಕಾರ್ಮಿಕರಂತೆ ಮಾನವ ಬಂಡವಾಳವಿತ್ತು ಆದರೆ ಅವನು ಅಥವಾ ಅವಳು ಅನಕ್ಷರಸ್ಥ ಅಥವಾ ಶಿಕ್ಷಣ ಮತ್ತು ಕಳಪೆ ಆರೋಗ್ಯ ಕೌಶಲ್ಯರಹಿತ ಮತ್ತು ಸಾಮಾಜಿಕ ಬಂಡವಾಳವನ್ನು ಸಾಮಾನ್ಯವಾಗಿ ಯಾವುದೇ ನೆಟ್ವರ್ಕ್ ಸ್ವಂತ ಸಮುದಾಯದೊಳಗಿನ ನೆಟ್ವರ್ಕ್ ಹೊರಗಿನವರು ಮತ್ತು ಹಳ್ಳಿಯ ನಿರ್ಧಾರದ ಮೇಲೆ ಪ್ರಭಾವ ಬೀರಲು ಸಾಧ್ಯವಿಲ್ಲ ಎಂದು ಪರಿಗಣಿಸಲಾಗುವುದಿಲ್ಲ ಕಾರ್ಮಿಕ ವರ್ಗದ ಜನರು ಅವಳು ಅನುಭವಿಸುವ ಕಡಿಮೆ ಸ್ಥಾನಮಾನ ಮತ್ತು ಕಳಪೆ ಬಾಹ್ಯ ನೆಟ್ವರ್ಕ್ಗಳು ಭೌತಿಕ ಬಂಡವಾಳ ಬಹುಶಃ ನೀರಾವರಿ ಸೌಲಭ್ಯವಿಲ್ಲ ಮಳೆಯಾಶ್ರಿತ ಕೃಷಿ ಕಳಪೆ ವಸತಿ ಮತ್ತು ಸಾವಯವ ಗೊಬ್ಬರಗಳು ಸ್ಥಳೀಯ ಕೃಷಿ ತಂತ್ರಜ್ಞಾನ ಸಾಂಪ್ರದಾಯಿಕ ಕೃಷಿ ಜ್ಞಾನವನ್ನು ಅವಲಂಬಿಸಿರುತ್ತದೆ ಹಣಕಾಸಿನ ಬಂಡವಾಳ ಕಡಿಮೆ ವೇತನ ಉಳಿತಾಯ ಮತ್ತು ಹಣ ರವಾನೆ ಮತ್ತು ಬ್ಯಾಂಕ್ ಸಾಲಗಳಿಗೆ ಪ್ರವೇಶವಿಲ್ಲ ಮತ್ತು ನೈಸರ್ಗಿಕ ಬಂಡವಾಳಗಳು ಭೂಹೀನವಾಗಿದೆ ಪ್ರವಾಹ ಪೀಡಿತ ಪ್ರದೇಶಗಳು ಮತ್ತು ಬರ ಪ್ರದೇಶಗಳಲ್ಲಿ ವಾಸಿಸುತ್ತಾರೆ ಆದ್ದರಿಂದ ಇವೆಲ್ಲವೂ ದುರ್ಬಲತೆಯ ಸಂದರ್ಭವನ್ನು ವ್ಯಾಖ್ಯಾನಿಸುತ್ತವೆ ಮತ್ತು ನಂತರ ದುರ್ಬಲತೆಯ ಸಂದರ್ಭವು ಜೀವನೋಪಾಯದ ಸ್ವತ್ತುಗಳು ಅಥವಾ ವಿವಿಧ ರೀತಿಯ ಬಂಡವಾಳವಾಗಿದೆ ಮತ್ತು ಈ ಬಂಡವಾಳವು ದುರ್ಬಲತೆಯನ್ನು ಮರು ವ್ಯಾಖ್ಯಾನಿಸುತ್ತಿದೆ ಆದರೆ ಈ ಎರಡು ಸಹ ನೀತಿ ಸಂಸ್ಥೆ ಮತ್ತು ಪ್ರಕ್ರಿಯೆಯ ಮೇಲೆ ಪ್ರಭಾವ ಬೀರುತ್ತಿವೆ ಅವರು 5 ವಿಭಿನ್ನ ರೀತಿಯ ಬಂಡವಾಳಗಳಿಗೆ 5 ಪ್ರವೇಶವನ್ನು ನಿರ್ಧರಿಸುತ್ತಾರೆ ಮತ್ತು ವಿವಿಧ ರೀತಿಯ ಬಂಡವಾಳಗಳ ನಡುವಿನ ವಿನಿಮಯ ನಿಯಮಗಳು ಮತ್ತು ಜೀವನೋಪಾಯ ತಂತ್ರಗಳಿಂದ ಆರ್ಥಿಕ ಮತ್ತು ಇತರ ಆದಾಯವನ್ನು ನಿರ್ಧರಿಸುತ್ತಾರೆ ಆದ್ದರಿಂದ ರೂಪಾಂತರ ರಚನೆ ಮತ್ತು ಪ್ರಕ್ರಿಯೆಗಳು ಯಾವುವು ಒಂದು ಸಾಂಸ್ಥಿಕ ಸಂಘಟನೆ ನೀತಿಗಳು ಮತ್ತು ಶಾಸನಗಳು ಮತ್ತು ರೂಪಿಸುವ ಜೀವನೋಪಾಯಗಳು ಯಾವುವು ಮತ್ತು ಅವು ಮಟ್ಟದಲ್ಲಿ ಹೇಗೆ ಕಾರ್ಯನಿರ್ವಹಿಸುತ್ತಿವೆ ಆದ್ದರಿಂದ ರೂಪಾಂತರ ರಚನೆ ಮತ್ತು ಪ್ರಕ್ರಿಯೆ ನಾವು ನೀತಿಗಳು ಸರ್ಕಾರದ ನೀತಿಗಳು ಎಂದು ಕರೆಯುತ್ತೇವೆ ಇದು ಸ್ಥಳೀಯ ಪ್ರಾದೇಶಿಕ ಅಥವಾ ಕೇಂದ್ರ ಸರ್ಕಾರವಾಗಿರಬಹುದು ಅದು ಮಾನವ ಬಂಡವಾಳದ ಮೇಲೆ ಹೆಚ್ಚಿನ ಪರಿಣಾಮ ಬೀರುತ್ತದೆ ಮತ್ತು NGO ಗಳ ನೀತಿಗಳಂತಹ ದುರ್ಬಲತೆಗಳನ್ನು ಹೊಂದಿದೆ ಅವು ಇಲ್ಲಿಗೆ ಬರುತ್ತವೆ ಅಥವಾ ಇಲ್ಲ ವಿಶ್ವಸಂಸ್ಥೆಯಂತಹ ಅಂತರರಾಷ್ಟ್ರೀಯ ಸಂಸ್ಥೆಗಳು ಅಥವಾ ಅಲ್ಲಿನ ಸಂಸ್ಥೆಗಳು ಯಾವುವು ಆ ರಚನೆಯ ಪರಿಸ್ಥಿತಿಗಳು ರಾಜಕೀಯ ಆಡಳಿತ ಕ್ಷೇತ್ರಗಳು ಪ್ರತಿನಿಧಿ ಕಾರ್ಯನಿರ್ವಾಹಕ ಸಂಸ್ಥೆಗಳು ನಾಗರಿಕ ಸಮಾಜಗಳು ಮತ್ತು NGO ಗಳು ರಾಜಕೀಯ ಪಕ್ಷಗಳು ಮತ್ತು ಕಾನೂನು ವಾಣಿಜ್ಯ ಉದ್ಯಮಗಳು ಯಾವುವು ನಿರ್ಧಾರ ತೆಗೆದುಕೊಳ್ಳುವವರು ಯಾರು ಮತ್ತು ಹೇಗೆ ನಿರ್ಧಾರ ತೆಗೆದುಕೊಳ್ಳುತ್ತಾರೆ ಎಂಬುದರ ಮೇಲೆ ಅದು ಪ್ರಕ್ರಿಯೆ ಅವಲಂಬಿಸಿರುತ್ತದೆ ಅದು ಬಹಳ ಪ್ರಜಾಪ್ರಭುತ್ವವೇ ಅಥವಾ ಇಲ್ಲವೇ ಕಾನೂನು ಪದ್ಧತಿಗಳು ನಾರ್ಮ್ಗಳು ಅವು ಕಟ್ಟುನಿಟ್ಟಾಗಿರುತ್ತವೆ ಅಥವಾ ಇಲ್ಲ ಅವು ಫಾರ್ಮಲ್ ಅಥವಾ ಇನ್ಫೋರ್ಮಲ್ ಹೇಳಿದ ಅಥವಾ ಸೂಚ್ಯ ಆಗಿವೆ ಇವೆಲ್ಲವೂ ಮುಖ್ಯವಾಗಿದೆ ಮತ್ತು ಭಾಷೆ ಯಾವ ಭಾಷೆ ಅವುಗಳನ್ನು ಉತ್ತಮವಾಗಿ ದಾಖಲಿಸಲಾಗಿದೆಯೇ ಯಾವ ಭಾಷೆಯನ್ನು ಬಳಸಲಾಗುತ್ತದೆ ಮತ್ತು ಜಾತಿ ವ್ಯವಸ್ಥೆ ವರ್ಗ ವ್ಯವಸ್ಥೆ ಈ ಪ್ರಕ್ರಿಯೆಯನ್ನು ಎಲ್ಲರೂ ನಿಜವಾಗಿ ವ್ಯಾಖ್ಯಾನಿಸುವ ಸ್ಥಿತಿ ಮುಂತಾದ ಸಾಮಾಜಿಕ ಶ್ರೇಣೀಕರಣಗಳು ಆದ್ದರಿಂದ ನಮ್ಮಲ್ಲಿ ದುರ್ಬಲತೆಯ ಸಂದರ್ಭವಿದೆ ನಂತರ ಅದು ಮಾನವ ಬಂಡವಾಳದ ಮೇಲೆ ಪರಿಣಾಮ ಬೀರುತ್ತದೆ ಮತ್ತು ನಂತರ ಅದು ನೀತಿ ಸಂಸ್ಥೆಗಳು ಮತ್ತು ಪ್ರಕ್ರಿಯೆಯ ಮೇಲೆ ಪ್ರಭಾವ ಬೀರುತ್ತಿದೆ ಮತ್ತು ಈ ಚೌಕಟ್ಟು ದುರ್ಬಲತೆಯ ಮೇಲೆ ಪ್ರಭಾವ ಬೀರುತ್ತದೆ ಮತ್ತು ನಂತರ ಜನರು ತೆಗೆದುಕೊಳ್ಳುವ ಜೀವನೋಪಾಯ ತಂತ್ರಕ್ಕೆ ಇದು ಕಾರಣವಾಗುತ್ತದೆ ಮತ್ತು ಈ ಜೀವನೋಪಾಯ ತಂತ್ರವು ಅಂತಿಮವಾಗಿ ಜೀವನೋಪಾಯದ ಫಲಿತಾಂಶಗಳಿಗೆ ಹೋಯಿತು ಆದ್ದರಿಂದ ಯಾವುದು ಮತ್ತು ಅದು ಮತ್ತೆ ಜನರ ಬಂಡವಾಳಗಳು ಮತ್ತು ದುರ್ಬಲತೆಯ ಮೇಲೆ ಪರಿಣಾಮ ಬೀರುತ್ತದೆ ಜನರು ತೆಗೆದುಕೊಳ್ಳಬಹುದಾದ ಜೀವನೋಪಾಯ ತಂತ್ರಗಳು ಇಲ್ಲಿವೆ ಒಂದು ದುರ್ಬಲತೆ ಸಂದರ್ಭ ಮತ್ತು ರಚನೆ ಮತ್ತು ಪ್ರಕ್ರಿಯೆಯನ್ನು ಪರಿವರ್ತಿಸುವ ಪ್ರಭಾವದಡಿಯಲ್ಲಿ ಜೀವನೋಪಾಯ ಸ್ವತ್ತುಗಳು ಮತ್ತು ಬಂಡವಾಳವನ್ನು ಬಳಸುವುದು ಮತ್ತು ಸಂಯೋಜಿಸುವುದು ಆದ್ದರಿಂದ ನಾನು ಯಾವ ದುರ್ಬಲತೆಗೆ ಒಡ್ಡಿಕೊಂಡಿದ್ದೇನೆ ತದನಂತರ ನಿಜವಾಗಿಯೂ ಜೀವನೋಪಾಯ ತಂತ್ರಗಳನ್ನು ವ್ಯಾಖ್ಯಾನಿಸುವ ಯಾವ ರೀತಿಯ ಬಂಡವಾಳಗಳು ಮತ್ತು ಯಾವ ರೀತಿಯ ಆಡಳಿತ ಅಥವಾ ಪರಿವರ್ತಿಸುವ ರಚನೆಗಳು ನನ್ನಲ್ಲಿವೆ ಆದ್ದರಿಂದ ದುರ್ಬಲತೆಯ ಸಂದರ್ಭವು ಬಂಡವಾಳಗಳ ಮೇಲೆ ಪ್ರಭಾವ ಬೀರುತ್ತದೆ ಮತ್ತು ಬಂಡವಾಳವು ಆಘಾತ ಪ್ರವೃತ್ತಿಗಳು ಮತ್ತು ಕಾಲೋಚಿತತೆಯ ದುರ್ಬಲತೆಯ ಸಂದರ್ಭದ ಮೇಲೆ ಪ್ರಭಾವ ಬೀರುತ್ತದೆ ತದನಂತರ ಈ ಎರಡು ಸಂಯೋಜನೆಗಳು ನೀತಿಗಳು ಸಂಸ್ಥೆಗಳು ಮತ್ತು ಪ್ರಕ್ರಿಯೆಯಿಂದ ಪ್ರಭಾವಿತವಾಗಿವೆ ಆದ್ದರಿಂದ ನೀತಿಗಳು ಸಂಸ್ಥೆಗಳು ಮತ್ತು ಪ್ರಕ್ರಿಯೆಯು ಜನರ ದುರ್ಬಲತೆ ಮತ್ತು ಬಂಡವಾಳದ ಮೇಲೆ ನೇರವಾಗಿ ಪ್ರಭಾವ ಬೀರುತ್ತದೆ ಮತ್ತು ಈ ಚೌಕಟ್ಟಿನ ಆಧಾರದ ಮೇಲೆ ಜನರು ಜೀವನೋಪಾಯ ತಂತ್ರವನ್ನು ತೆಗೆದುಕೊಳ್ಳುತ್ತಾರೆ ಅಥವಾ ಅವರು ಜೀವನೋಪಾಯ ತಂತ್ರವನ್ನು ತೆಗೆದುಕೊಳ್ಳಬಹುದು ಮತ್ತು ಆ ಜೀವನೋಪಾಯವು ಸಾಮಾನ್ಯವಾಗಿ ಕೆಲವು ಫಲಿತಾಂಶಗಳನ್ನು ಹೊಂದಿರುತ್ತದೆ ಅದು ಅವರ ಬಂಡವಾಳಗಳು ಮತ್ತೆ ದುರ್ಬಲತೆಯ ಮೇಲೂ ಸಹ ಪರಿಣಾಮ ಬೀರುತ್ತದೆ ಮತ್ತು ಆದ್ದರಿಂದ ಈ ಪರಿಕಲ್ಪನೆಯು ಈ ರೀತಿಯಾಗಿದೆ ಧನ್ಯವಾದಗಳು